ನಮಸ್ಕಾರ ಈ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ ಎರಡರ ಉಪನ್ಯಾಸ ಹದಿನಾಲ್ಕಕ್ಕೆ ಸ್ವಾಗತ ನಾವು QC'ಯ ಏಳು ಸಾಧನಗಳ ಬಗ್ಗೆ ಮಾತನಾಡುತ್ತಿದ್ದೆವು ನಾವು ಈಗಾಗಲೇ ಹಿಸ್ಟೋಗ್ರಾಮ್ ಪರೆಟೋ ಚಿತ್ರ ಕಾರಣ ಮತ್ತು ಪರಿಣಾಮಗಳ ಚಿತ್ರವನ್ನು ಮತ್ತು ಪರಿಶೀಲನಾ ಪಟ್ಟಿ ಆಧಾರದ ಮೇಲೆ ಗುಣಮಟ್ಟವನ್ನು ದಾಖಲು ಮಾಡುವ ವಿಧಾನ ಶಾಸ್ತ್ರವನ್ನು ಮೊದಲಿಗೆ ಚರ್ಚಿಸಿದ್ದೇವೆ ಇಂದು ನಾವು ಇನ್ನು ಮೂರು ವಿಭಿನ್ನ ರೀತಿಯ ಅಂಶಗಳ ಮೇಲೆ ಗಮನ ಹರಿಸೋಣ ಒಂದು ದೋಷ ಕೇಂದ್ರೀಕೃತ ಚಿತ್ರ ಚದುರಿದ ಚಿತ್ರ ಮತ್ತು ನಿರ್ವಹಣೆಯ ಹೊಣೆ ಇದು ಮತ್ತೆ ಬಹಳ ವಿವರವಾದ ಪರಿಚಯವನ್ನು ಮತ್ತು ಇವುಗಳನ್ನು ಯಾವ ರೀತಿ ನಕ್ಷೆಯನ್ನು ಮಾಡುವುದು ಎಂಬುದರ ವಿಶ್ಲೇಷಣೆಯನ್ನು ಹೊಂದಿದೆ ಯಾಕೆಂದರೆ ಇದು ನಿಜವಾಗಿ ಪ್ರಕ್ರಿಯೆಯ ಹಂತದ ಗುಣಮಟ್ಟದ ನಿಯಂತ್ರಣದ ನೈಜ ಸಮಯದ ಅರಿವನ್ನು ಕೊಡುತ್ತದೆ ಆದ್ದರಿಂದ ನಾವು ಈಗ ದೋಷ ಕೇಂದ್ರೀಕೃತ ಚಿತ್ರ ಕಡೆಗೆ ನೋಡೋಣ ಈ ದೋಷ ಕೇಂದ್ರೀಕೃತ ಚಿತ್ರವು ಅಧ್ಯಯನದ ಅಡಿಯಲ್ಲಿರುವ ಒಂದು ಘಟಕದ ದೃಶ್ಯ ಚಿತ್ರಣವಾಗಿದೆ ಎಲ್ಲಾ ಸಂಭವನೀಯ ದೃಶ್ಯಗಳ ಜೊತೆಗೆ ಗುರುತಿಸಲಾದ ಸಂಭವನೀಯ ದೋಷಗಳನ್ನು ತೋರಿಸುತ್ತದೆ ಈ ರೀತಿಯಾದ ಚಿತ್ರಣವು ದೋಷಗಳ ಪ್ರಕಾರವನ್ನು ಮತ್ತು ಅದರ ಸಂಭವನೀಯ ಕಾರಣಗಳನ್ನು ಅರ್ಥಮಾಡಿಕೊಳ್ಳಲು ಉಪಯುಕ್ತವಾಗಿದೆ ಯಾವಾಗ ನಾವು ವಾಹನದ ಘಟಕವನ್ನು ನೋಡಿದಾಗ ನಾವು ವಾಹನದ ಬಗ್ಗೆ ವಿಭಿನ್ನ ರೀತಿಯ ಅಭಿಪ್ರಾಯಗಳನ್ನು ಹೊಂದುತ್ತೇವೆ ಉದಾಹರಣೆಗೆ ನಾವು ನಿರ್ದಿಷ್ಟ ಕಾರ್ ನ ಮೇಲ್ಚಾವಣಿ ಬಗ್ಗೆ ಮಾತನಾಡೋಣ ನಿಮಗೆ ತಿಳಿದಂತೆ ಇದು ಯಾವುದೋ ಒಂದಕ್ಕೆ ಸಂಬಂಧಿಸಿದೆ ಉದಾಹರಣೆಗೆ ಈ ರೀತಿಯ ಅಂಶವು ನಿಮಗೆ ತಿಳಿದಿದೆ ಮತ್ತು ನಿಮಗೆ ತಿಳಿದಂತೆ ಈ ನಿರ್ದಿಷ್ಟ ಘಟಕದ ವ್ಯಾಪ್ತಿಗೆ ಸಂಬಂಧಿಸಿದ ಹಲವಾರು ವಿಮರ್ಶೆಗಳನ್ನು ವಿಂಗಡಿಸುವುದು ಮತ್ತು ಈ ನಿರ್ದಿಷ್ಟ ಕಾರ್ ನ ಘಟಕಗಳ ಪರಿಭಾಷೆಯಲ್ಲಿ ದೋಷಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದು ಸಾಧ್ಯತೆಗಳಲ್ಲಿ ಒಂದಾಗಿದೆ ಆದ್ದರಿಂದ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಮೇಲ್ಚಾವಣಿಯ ಮೇಲೆ ನೆಗ್ಗಿದೆ ಎಂದು ಹೇಳಬಹುದು ಅಲ್ಲದೆ ಮೇಲ್ಚಾವಣಿಯ ನೆಗ್ಗು ಇದೆಯೆಂದು ಗುರುತಿಸಬಹುದು ಅಥವಾ ಉದಾಹರಣೆಗೆ ಅವನು ಬಾಗಿಲಿನ ಮತ್ತು ಮೇಲ್ಮೈಯ ನಡುವಿನ ಅಂತರದ ಮಟ್ಟವು ಸರಿಯಾಗಿಲ್ಲ ಎಂದು ಹೇಳಬಹುದು ಹೀಗೆ ಅವನ ಕಾರ್ ನ ಜಾಗವು ಯಾವುದು ಎಂದು ಸರಿಯಾಗಿ ಪ್ರತಿಬಿಂಬಿಸುತ್ತಾನೆ ಈ ರೀತಿಯಾಗಿ ಹಲವಾರು ನೋಟಗಳಿವೆ ಅದರಲ್ಲಿ ಈ ಸ್ಥಳದಿಂದ ನೋಡಬಹುದು ಅಲ್ಲಿ ಈ ರೀತಿಯಾಗಿ ನೋಡಬಹುದು ಹೇಗೆಂದರೆ ನೀವು ಮೇಲಿನಿಂದ ಅಥವಾ ಎಡಗಡೆಯಿಂದ ಅಥವಾ ಮುಂದಿನಿಂದ ಕಾರ ಅನ್ನು ನೋಡಬಹುದು ನಿಮಗೆ ತಿಳಿದಂತೆ ಹಿಂದಿನ ಬಾಗಿಲಿನ ಕಡೆಯಿಂದಲೂ ವೀಕ್ಷಿಸಬಹುದು ಅದು ಏನೋ ಒಂದನ್ನು ಅಂದರೆ ಈ ರೀತಿಯಾದ ವೀಕ್ಷಣೆಯ ಬಗ್ಗೆ ಹೇಳುತ್ತದೆ ಮತ್ತು ಅಲ್ಲಿ ಹಿಂದಿನ ಬಾಗಿಲಿಗೆ ಏನಾದರೂ ಸಂಬಂಧಿಸಿರಬಹುದು ಉದಾಹರಣೆಗೆ ಹೇಳುವುದಾದರೆ ಈ ನಿರ್ದಿಷ್ಟ ಸ್ಥಳದಲ್ಲಿ ಒಂದು ತರಹದಲ್ಲಿ ಬಣ್ಣವು ಸುಲಿದಿರುವುದು ಈಗ ಅಲ್ಲಿ ಪರಿಶೀಲನಾ ಪಟ್ಟಿಯಲ್ಲಿ ಹಲವಾರು ನೋಟಗಳಿವೆview's ಹೀಗೆ ಅಲ್ಲಿ ಪರಿಶೀಲನಾ ಪಟ್ಟಿಯು ಈ ರೀತಿ ಇದೆ ಅಲ್ಲಿ ವಿಭಿನ್ನ ರೀತಿಯ ನೋಟಗಳಿವೆview's ಮತ್ತು ಕಾರ್ಯನಿರ್ವಾಹಕನು ವಾಸ್ತವವಾಗಿ ಒಂದು ನಿರ್ದಿಷ್ಟ ದೋಷದ ಸ್ಥಳವನ್ನು ಸೂಚಿಸಬಹುದು ಮತ್ತು ನಿಮಗೆ ತಿಳಿದಂತೆ ಈ ದಾಕಲಿಯು ಪರಿಶೀಲನಾಪಟ್ಟಿಯಲ್ಲಿ ನಮೂದಾಗಿರುವ ದೋಷದ ಪ್ರಕಾರ ಯಾವುದು ಎಂಬುದರ ಬಗ್ಗೆ ದಾಖಲೆಯನ್ನು ಕೊಡುತ್ತದೆ ನಂತರ ವ್ಯಕ್ತಿಗೆ ವೀಕ್ಷಣೆಯಿಂದ ದೋಷವು ಇರುವಂತಹ ನಿರ್ದಿಷ್ಟ ಜಾಗಕ್ಕೆ ಹೋಗಿ ಬಹುಬೇಗ ಪ್ರತ್ಯೇಕಿಸಿ ದುರಸ್ತಿಮಾಡುವುದು ಬಹಳ ಸುಲಭವಾಗುತ್ತದೆ ದೋಷ ಕೇಂದ್ರೀಕೃತ ಚಿತ್ರವನ್ನು ನೀಡಲು ಒಂದು ಕಾರಣವೇನೆಂದರೆ ನಿಜವಾಗಿಯೂ ದುರಸ್ತಿ ಮಾಡುವ ಹಂತದಲ್ಲಿ ದೋಷದ ಸರಿಯಾದ ಸ್ಥಳ ಮತ್ತು ಅದರ ಲಕ್ಷಣವನ್ನು ಬಹಳ ಬೇಗ ತಿಳಿಯುವುದು ಮತ್ತು ಗುರುತಿಸುವುದಾಗಿದೆ ಯಾಕೆಂದರೆ ಸ್ಪಷ್ಟವಾಗಿ ದುರಸ್ತಿ ಮಾಡಲಾಗುವುದು ಸಂಪೂರ್ಣ ಜೋಡಣೆಯ ಸಮಯದಲ್ಲಿ ಅಲ್ಲ ಆದರೆ ಪ್ರತ್ಯೇಕವಾಗಿ ಮಾಡಲಾಗುವುದು ನಿಮಗೆ ತಿಳಿದಂತೆ ನಿಧಾನವಾಗಿ ಸ್ವಯಂಚಾಲಿತ ಗಾಲಿಗಳ ಕಾರ್ಖಾನೆಯಲ್ಲಿ ನೀರು ಮೇಲೆತ್ತುವ ಯಂತ್ರವನ್ನು ತಪಾಸಣೆಯಲ್ಲಿ ವಿಂಗಡಿಸುವುದು ಅಲ್ಲದೆ ಪರೋಕ್ಷವಾಗಿ ಮಾಡುವುದಕ್ಕಿಂತ ನೇರವಾಗಿ ದುರಸ್ತಿ ಮಾಡುವುದು ಇದರಿಂದಾಗಿ ಕಡಿಮೆ ಸಮಯ ವ್ಯರ್ಥವಾಗುತ್ತದೆ ಆದರೆ ಅದು ನಿಜವಾಗಿಯೂ ವಾಸ್ತವದಿಂದ ಬಹು ದೂರದ ಕನಸಾಗಿದೆ ಇದು ನಿಜವಾಗಿಯೂ ಸರಿಯಾದ ಪ್ರಕ್ರಿಯೆಯು ಗುಣಮಟ್ಟದ ನಿಯಂತ್ರಣದ ಮೇಲೆ ಆಧಾರಿತವಾಗಿದೆ ಆದರೆ ಸದ್ಯಕ್ಕೆ ಸಾಮಾನ್ಯವಾಗಿ ಎಲ್ಲ ಸ್ವಯಂಚಾಲಿತ ಕಾರ್ಖಾನೆಗಳಲ್ಲಿನ ಪರಿಸ್ಥಿತಿಯು ಏನೆಂದರೆ ವ್ಯವಸ್ಥೆಯಲ್ಲಿ ದೋಷ ಇರುವುದರಿಂದ ಅವರು ಉತ್ಪಾದನೆಯ ಮಟ್ಟವನ್ನು ಅಪಾಯಕ್ಕೆ ಸಿಲಿಕಿಸುವುದಿಲ್ಲ ಮತ್ತು ಬದಲಿಗೆ ಪ್ರತ್ಯೇಕ ದುರಸ್ತಿ ಜಾಗವನ್ನು ಮಾಡಲು ಇಚ್ಚಿಸುತ್ತಾರೆ ನಿರ್ದಿಷ್ಟ ಉತ್ಪಾದನಾ ವಿಭಾಗದ ತಪಾಸಣಾ ವಿಭಾಗಕ್ಕೆ ವಾಹನವನ್ನು ಕಳಿಸುವುದಕ್ಕಿಂತ ಮುಂಚೆ ದುರಸ್ತಿ ಮಾಡಲಾಗುವುದು ಹಾಗಾದರೆ ಇಲ್ಲಿಯೂ ಸಹ ಮತ್ತು ದೋಷ ಕೇಂದ್ರೀಕೃತ ಚಿತ್ರವು ಇದು ತಪಾಸಣೆಯ ಪ್ರತಿನಿಧಿ ಮತ್ತು ದುರಸ್ತಿಯ ಪ್ರತಿನಿಧಿಯ ನಡುವಿನ ಸಂಪರ್ಕ ಮತ್ತು ಪ್ರಾತಿನಿಧ್ಯವನ್ನು ಸುಲಭ ರೀತಿಯಲ್ಲಿ ತೋರಿಸುತ್ತದೆ ಇದರಿಂದಾಗಿ ಪರಿಶೀಲನಾ ಪಟ್ಟಿಯಲ್ಲಿ ಪರಿಶೀಲನಾಧಿಕಾರಿಯಿಂದ ಬರೆದಿರುವುದನ್ನು ಅರ್ಥಮಾಡಿಕೊಳ್ಳದೆ ಇರುವುದರಿಂದ ಅಲ್ಲಿ ಸಮಯದ ವಿಳಂಬವಾಗುವುದಿಲ್ಲ ಇದೆಲ್ಲವೂ ದೋಷ ಕೇಂದ್ರೀಕೃತ ಚಿತ್ರದ ಬಗ್ಗೆ ಇರುತ್ತದೆ ಅಲ್ಲಿ ಸ್ಕ್ಯಾಟರ್ ಚಿತ್ರಗಳು ಇವೆ ಸಾಮಾನ್ಯವಾಗಿ ಇದು ಎರಡು ಅಸ್ಥಿರಗಳ ನಡುವಿನ ಸಂಬಂಧವನ್ನು ದೃಢಪಡಿಸಲು ಉಪಯುಕ್ತವಾಗಿದೆ ಎರಡು ಅಸ್ಥಿರಗಳ ಅನ್ನು ಯೋಜಿಸುವ ಮಾಡುವುದರಿಂದ ಸ್ಕ್ಯಾಟರ್ ಚಿತ್ರದ ಆಕಾರವನ್ನು ಪಡೆಯಬಹುದು ಇದು ಧನಾತ್ಮಕ ಅಥವಾ ಋಣಾತ್ಮಕತೆಯ ನಡುವಿನ ಪರಸ್ಪರ ಸಂಬಂಧ ಇರುವುದನ್ನು ಅಥವಾ ಪರಸ್ಪರ ಸಂಬಂಧ ಇಲ್ಲದೆ ಇರುವುದನ್ನು ಸೂಚಿಸುತ್ತದೆ ಮತ್ತು ಈ ಅಸ್ಥಿರಗಳ ನಿಯಂತ್ರಣದ ತಂತ್ರವನ್ನು ಅಭಿವೃದ್ಧಿಗೊಳಿಸಲು ಇಂತಹ ಮಾಹಿತಿಗಳು ಕೆಲವೊಂದು ವೇಳೆ ಸಹಾಯಮಾಡುತ್ತವೆ ಉದಾಹರಣೆಗೆ ನಾವು ಈಗ ಇಲ್ಲಿ ಸ್ಕ್ಯಾಟರ್ ಚಿತ್ರದ ಕಡೆಗೆ ನೋಡೋಣ ಇದು ನಿಜವಾಗಿಯೂ ನಿಮಗೆ ತಿಳಿದಂತೆ ನಿರ್ದಿಷ್ಟ ಪ್ರಕ್ರಿಯೆಯ ವಿದ್ಯುತ್ ವಿರುದ್ಧ ಸಮಯ ವನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಹೇಳುವುದಾದರೆ ನೀವು ಇಲ್ಲಿ ನಿರ್ದಿಷ್ಟ ಸರ್ಕ್ಯೂಟ್ ಪ್ರತಿಕ್ರಿಯೆಯ ಮೂಲ ವಿದ್ಯುತ್ ಪಿಕೋ ಎಂಪ್ ಎಂಬುದಾಗಿ ಮತ್ತು ಸಮಯವು ಮಿಲಿ ಕ್ಷಣಗಳು ಎಂಬುದಾಗಿ ಇರುವುದನ್ನು ಕಾಣಬಹುದು ಮತ್ತು ನೀವು ಅಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಪರಿಸ್ಥಿತಿಯಲ್ಲಿ ಬಹಳಷ್ಟು ಚದುರಿರುವುದನ್ನು ಕಂಡುಹಿಡಿಯಬಹುದಾಗಿದೆ ಅದರಲ್ಲಿ ನಿಮಗೆ ತಿಳಿದಂತೆ ಪ್ರತಿಕ್ರಿಯೆಯ ಕಡಿಮೆ ಸಮಯ ಮತ್ತು ಗಣನೀಯವಾಗಿ ಅತಿ ಹೆಚ್ಚು ವಿದ್ಯುತ್ ಇರುತ್ತದೆ ಮತ್ತು ಸರ್ಕ್ಯೂಟ್ ಅಗತ್ಯಕ್ಕಿಂತ ಜಾಸ್ತಿ ವಿದ್ಯುತ್ತನ್ನು ಹರಿಸುತ್ತದೆ ಎಂಬ ಪ್ರವೃತ್ತಿ ಇರುವ ಈ ಪ್ರದೇಶಗಳನ್ನು ಬಹುಶಃ ತೋರಿಸುತ್ತದೆ ಆದ್ದರಿಂದ ನೀವು ವಾಸ್ತವವಾಗಿ ಈ ಸ್ಕ್ಯಾಟರ್ ಚಿತ್ರವನ್ನು ಯೋಜಿಸಿ ತಪಾಸಣೆಯ ಅಧ್ಯಯನದಿಂದ ಪ್ರಕ್ರಿಯೆಯ ಬಗ್ಗೆ ಒಂದು ನೋಟವನ್ನು ಸೇರಿಸಲು ಒಂದು ರೀತಿಯಾಗಿ ಅರ್ಥೈಸಲು ಸಾಧ್ಯವಾಗುತ್ತದೆ ಇದನ್ನು ಬಹುಶಹ ಪರಿಶೀಲನಾಧಿಕಾರಿ ಅಥವಾ ವ್ಯಕ್ತಿಯು ವಿದ್ಯುನ್ಮಾನದ ಸಂಪೂರ್ಣ ಜೋಡಣೆ ಸಾಲಿನಲ್ಲಿ ಈ ಸಂಖ್ಯಾ ಮಾಹಿತಿಯನ್ನು ದಾಖಲಿಸುತ್ತಾರೆ ಈ ರೀತಿಯಾದ ಪರಿಸ್ಥಿತಿಗಳನ್ನು ಸ್ಕ್ಯಾಟರ್ ಚಿತ್ರದಿಂದ ಯೋಜಿಸಲಾಗಿದೆ ನೈಜ ಸಮಯದ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡುವುದನ್ನು ನಿಯಂತ್ರಣದ ಚಾರ್ಟ್ ಎಂದು ಕರೆಯುವರು ಇದು ಕೂಡ ಬಹಳ ಮಹತ್ವದ ಅಂಶವಾಗಿದೆ ಮತ್ತು ಇದು ಒಂದು ತರಹ ಪ್ರಕ್ರಿಯೆಯ ನಿಯಂತ್ರಣ ಅಥವಾ ಪ್ರಕ್ರಿಯೆಯ ಸಾಮರ್ಥ್ಯದ ವಿಶ್ಲೇಷಣೆಯ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ನಿಯಂತ್ರಣದ ನಕ್ಷೆ ಬಹಳ ಪ್ರಮುಖವಾದದ್ದು ಯಾಕೆಂದರೆ ಅದು ಕಳಕಳಿಯಿರುವ ಗುಣಮಟ್ಟದ ಗುಣಲಕ್ಷಣಗಳ ಅಸ್ಥಿರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಾವು ನಿಜವಾಗಿ ಪ್ರಕ್ರಿಯೆಯ ಒಟ್ಟಾರೆ ಅಸ್ಥಿರತೆಯನ್ನು ವರ್ಗೀಕರಿಸಿದರೆ ಅದರಲ್ಲಿ ಪ್ರಕ್ರಿಯೆಗೆ ಸಂಬಂಧಿಸಿದ ವಿಭಿನ್ನ ಅಂಶಗಳಿಂದ ಅಸ್ಥಿರತೆಯು ಉಂಟಾಗುವ ಅಥವಾ ಉದ್ಭವಿಸುವ ಪರಿಸ್ಥಿತಿಯು ಇರಬಹುದು ಅದರಲ್ಲಿ ಆಕಸ್ಮಿಕ ಕಾರಣಗಳು ಒಂದಾಗಿದೆ ಪ್ರಕ್ರಿಯೆಯ ಹಂತದಲ್ಲಿ ಕೆಲವೊಂದು ಸಂಗತಿಗಳು ಉಂಟಾಗುವಾಗ ಅದರಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಇರಬಹುದು ಅದು ಉತ್ಪನ್ನಗಳ ನಡುವೆ ಒಂದು ರೀತಿಯಾದ ಅಸ್ಥಿರತೆಯನ್ನು ಉಂಟುಮಾಡುತ್ತದೆ ಅಥವಾ ಇನ್ನೊಂದು ಅಂಶವಾದ ನಿಯೋಜಿಸಬಹುದಾದ ಕಾರಣಗಳು ಇರುತ್ತವೆ ಅಲ್ಲಿ ಇದಕ್ಕೆ ದೃಢವಾದ ಕಾರಣವಿದೆ ಅದು ಏನೆಂದರೆ ಗುಣಮಟ್ಟದ ಗುಣಲಕ್ಷಣಗಳಲ್ಲಿ ಕೆಲವು ಅಸಂಗತತೆಯನ್ನ ಬಹಳ ಹಿಂದೆಯೇ ರೂಪಿಸಲಾಗಿದೆ ಉದಾಹರಣೆಗೆ ನಿರ್ದಿಷ್ಟ ಸ್ಥಳದಲ್ಲಿ ಕಾರ್ಯನಿರ್ವಾಹಕ ಹೊಸದಾಗಿ ಬಂದಿದ್ದರೆ ಮತ್ತು ಆ ಕಾರ್ಯನಿರ್ವಾಹಕ ಒಂದು ತರಹದ ಜೋಡಿಸುವ ಕೆಲಸವನ್ನು ಮಾಡುತ್ತಿರುತ್ತಾನೆ ತರಬೇತಿ ಇರದ ಕಾರಣದಿಂದ ದೋಷವನ್ನು ಉಂಟುಮಾಡವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಉಪಾಯವೆಂದರೆ ಕಾರ್ಯನಿರ್ವಾಹಕನನ್ನು ಗುರುತಿಸಿ ಅವರಿಗೆ ತರಬೇತಿ ನೀಡುವುದು ಇದರಿಂದಾಗಿ ಅಲ್ಲಿ ಗುಣಮಟ್ಟದ ಅಂಶಗಳು ಹೆಚ್ಚಾಗುತ್ತವೆ ಇಲ್ಲಿ ಇದನ್ನು ಯಾರು ನಿಯಂತ್ರಣ ಮಾಡುವರು ಮತ್ತು ಖಂಡಿತವಾಗಿಯೂ ಕೆಲವೊಂದು ವೇಳೆ ಪ್ರಕ್ರಿಯೆಯ ಉದ್ದಗಲಕ್ಕೂ ಲಭ್ಯವಿರುವ ಸಂಖ್ಯಾಶಾಸ್ತ್ರವು ನಿಯಂತ್ರಣ ಮಾಡುತ್ತದೆ ಅದನ್ನು ನಿಯಂತ್ರಣದ ಹೊಣೆ ಎಂದು ಕರೆಯುತ್ತಾರೆ ಆದ್ದರಿಂದ ಬಹಳಷ್ಟು ಚಿಕ್ಕದಾದ ಆದರೆ ಪ್ರಮುಖವಾದ ಮುಖ್ಯವಾದ ಕ್ರಮಬದ್ಧವಲ್ಲದ ಕಾರಣಗಳ ಒಟ್ಟುಗೂಡಿದ ಪರಿಣಾಮದಿಂದ ಪ್ರಕ್ರಿಯೆಯಲ್ಲಿ ಅಸ್ತಿರತೆಯು ಉಂಟಾಗುತ್ತದೆ ಪ್ರಕ್ರಿಯೆಯನ್ನು ಆಕಸ್ಮಿಕ ಕಾರಣಗಳಿಂದ ಮಾತ್ರ ರಚಿಸಿದ್ದರೆ ಪ್ರಕ್ರಿಯೆಯಲ್ಲಿ ಪ್ರಸ್ತುತ ವಾಗಿರುತ್ತದೆ ಅಲ್ಲದೆ ಅಲ್ಲಿ ಅಸ್ಥಿರತೆಗೆ ಇನ್ನಿತರ ಕಾರಣಗಳು ಇರಬಹುದು ಅವು ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಿ ನಿಯಂತ್ರಣದ ಹಂತದ ಹೊರಗೆ ಬರುವಂತೆ ಮಾಡುತ್ತವೆ ಇದರ ಫಲಿತಾಂಶವೇ ಏನೆಂದರೆ ಉತ್ಪನ್ನದ ಗಮನಾರ್ಹ ಭಾಗವು ವಿಶೇಷಣಗಳಿಗೆ ಅನುಗುಣವಾಗಿ ಇರುವುದಿಲ್ಲ ಅವುಗಳನ್ನು ನೀವು ನಿಯೋಜಿಸಬಹುದಾದ ಕಾರಣಗಳು ಎಂದು ಕರೆಯುವರು ಮತ್ತು ಹೇಗೆ ನಾವು ನಿಯಂತ್ರಣದ ನಕ್ಷೆಯನ್ನು ಮಾಡುತ್ತೇವೆ ಎಂಬುದು ಬಹಳಷ್ಟು ಸೂಕ್ಷ್ಮವಾದ ಸಂಗತಿಯಾಗಿದೆ ಇಲ್ಲಿರುವ ಸಾಮಾನ್ಯ ನಿಯಂತ್ರಣ ನಕ್ಷೆಯು ಒಂದು ರೀತಿಯಾದ ರೇಖಾನಕ್ಷೆಯ ಪ್ರದರ್ಶನವಾಗಿದೆ ಇದು ಕೆಲವು ಗುಣಮಟ್ಟದ ಗುಣಲಕ್ಷಣಗಳ ಒಂದು ರೀತಿಯಾದ ಪ್ರದರ್ಶನವಾಗಿದೆ ಅದು ಒಂದೋ ಗುಣಮಟ್ಟದ ಗುಣಲಕ್ಷಣಗಳನ್ನು ಅಳತೆ ಮಾಡುತ್ತದೆ ಅಥವಾ ಒಂದು ರೀತಿಯ ಗುಣಮಟ್ಟದ ಗುಣಲಕ್ಷಣಗಳನ್ನು ಬರಿ ವೀಕ್ಷಣೆಯಿಂದ ಒಪ್ಪಿಕೊಳ್ಳಬಹುದು ಅಥವಾ ಒಪ್ಪಿಕೊಳ್ಳದಿರಬಹುದು ಆದರೆ ನಿಮಗೆ ತಿಳಿದಂತೆ ಮತ್ತೆ ನೀವು ಎರಡು ಅಂಶಗಳನ್ನು ವಿಭಿನ್ನ ವಿಧಾನದಲ್ಲಿ ನಕ್ಷೆ ಮಾಡಬಹುದು ನಾವು ಈಗ ಉದಾಹರಣೆಗೆ ಪ್ರಯೋಗದ ಮಾದರಿಯ ಮೇಲೆ ಅಳತೆ ಮಾಡಿದ ಗುಣಮಟ್ಟದ ಗುಣಲಕ್ಷಣಗಳ ಬಗ್ಗೆ ಮಾತನಾಡೋಣ ಈಗ ಅಲ್ಲಿ ಪ್ರಯೋಗದ ಮಾದರಿಯ ಸಂಖ್ಯೆಯಿದೆ ಮತ್ತು ಎಲ್ಲಾ ಮಾದರಿಗಳನ್ನು ಗುಣಮಟ್ಟದ ಗುಣಲಕ್ಷಣಗಳ ಮೇಲೆ ತಪಾಸಣೆ ಮಾಡಲಾಗಿದೆ ಮತ್ತು ಮಾದರಿಗಳ ಒಳಗೆ ಅಳತೆ ಮಾಡಲಾಗಿದೆ ಮತ್ತು ನಿಮಗೆ ಏನು ಗೊತ್ತಿದೆಯೋ ಹಾಗೆಯೇ ನಿಯಂತ್ರಣದ ನಕ್ಷೆಯನ್ನು ಮಾಡಬೇಕು ಅದರಲ್ಲಿ ಪ್ರಮುಖವಾದವು ಮೂರು ವಿಭಿನ್ನ ಅಂಶಗಳಿವೆ ಅದರಲ್ಲಿ ಮಧ್ಯದ ರೇಖೆ ಒಂದಾಗಿದೆ ಅದು ಅಲ್ಲಿರುವ ನಿಮ್ಮ ಎಲ್ಲಾ ಅವಲೋಕನಗಳಿಂದ ನಿಯಂತ್ರಣದ ಹಂತಕ್ಕೆ ಅನುಗುಣವಾದ ಗುಣಮಟ್ಟದ ಗುಣಲಕ್ಷಣಗಳು ಸರಾಸರಿ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಈಗ ನಾವು ಹೇಳುವುದಾದರೆ ನೀವು ಉತ್ಪಾದನೆ ಮಾಡಿದಂತಹ ಒಂದು ಸಾವಿರದಲ್ಲಿ 100 ಮಾದರಿಗಳನ್ನು ಗಮನಿಸುತ್ತಿರುವಿರಿ ಎಂದುಕೊಳ್ಳಿ ಅಂದರೆ ಸುಮಾರು ಹತ್ತನೇ ಪ್ರತಿಶತ ಹತ್ತನೇ ಒಂದು ಭಾಗವನ್ನು ತಪಾಸಣೆ ಮಾಡಲಾಗಿದೆ ಯಾವಾಗ ನೀವು ಶಾಪ್ಟ ನ ವ್ಯಾಸದ ಬಗ್ಗೆ ಮಾತನಾಡುವಾಗ ನಿಮ್ಮ ಹತ್ತಿರ ದಾಖಲು ಮಾಡಿದ ಈ ನೂರು ಮಾದರಿಗಳಲ್ಲಿ ಸರಾಸರಿ ಮೌಲ್ಯವು ಇದೆ ಆ 100 ಮಾದರಿಗಳಲ್ಲಿ ಶಾಪ್ಟನ ವ್ಯಾಸವನ್ನು ಅಳತೆ ಮಾಡಿರುವುದು ಇರಬಹುದು ಅದು ಮದ್ಯದ ಸಾಲಿನಂತೆ ಮಾಡುತ್ತಿರುವ ನೂರು ಮಾದರಿಗಳ ನಿರ್ದಿಷ್ಟ ಸರಾಸರಿ ಅಥವಾ ನಿರ್ದಿಷ್ಟ ಸರಾಸರಿ ಮೌಲ್ಯವನ್ನು ಉಂಟುಮಾಡುತ್ತದೆ ಅದೇ ಮಧ್ಯದ ಸಾಲು ಮತ್ತು ಅಲ್ಲದೆ ನಿಮ್ಮ ಹತ್ತಿರ ಮೇಲಿನ ನಿಯಂತ್ರಣ ಮಿತಿ ಇದೆ ಬಹುಶಃ ನಕ್ಷೆಯ ಮಧ್ಯದ ಸಾಲಿನ ನಿಯಂತ್ರಣದ ಸಾಲಿಗೆ ಸಮನಾಂತರವಾಗಿ ಮೇಲಿನ ಅಡ್ಡ ಗೆರೆಯ ಸಾಲಿನಿಂದ ಪ್ರತಿಬಿಂಬಿಸಲಾಗಿದೆ ಈ ರೀತಿಯಾಗಿ ಪ್ರತಿಬಿಂಬಿಸಿರುವುದು ಸರಾಸರಿ ಮೌಲ್ಯದಿಂದ ವಿಚಲನವಾಗಿರುವದನ್ನು ತೋರಿಸುತ್ತದೆ ಅವುಗಳು ಅಲ್ಲಿ ಇವೆ ಅಥವಾ ಡಿಸ್ಟ್ರಿಬ್ಯೂಷನ್ ನಲ್ಲಿ ಉಪಸ್ಥಿತವಾಗಿವೆ ನಂತರ ಅಲ್ಲಿ ಖಂಡಿತವಾಗಿಯೂ ಕೆಳಗಿನ ನಿಯಂತ್ರಣ ಮಿತಿ ಇದೆ ಅಲ್ಲದೆ ಅದನ್ನು ಮಧ್ಯದ ಸಾಲಿನ ಕೆಳಗಡೆಯಲ್ಲಿ ಪ್ರತಿಬಿಂಬಿಸಲಾಗಿದೆ ಇಲ್ಲಿ ಪ್ರಕ್ರಿಯೆಯ ಅಸ್ಥಿರತೆ ಅಥವಾ ಪ್ರಕ್ರಿಯೆಯ ಸಾಮರ್ಥ್ಯಕ್ಕೆ ಸಂಬಂಧಿಸಿರುವುದನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಈಗ ನಿಮ್ಮ ಹತ್ತಿರ ಮಧ್ಯದ ಸಾಲು ಇದೆ ನಿಮ್ಮ ಹತ್ತಿರ ಮೇಲಿನ ವಿಶೇಷಣಗಳ ಮಿತಿ ಇದೆ ನಿಮ್ಮ ಹತ್ತಿರ ಪ್ರಕ್ರಿಯೆಯಲ್ಲಿ ಮಾಡುವ ಉತ್ಪಾದನೆಗೆ ಸಂಬಂಧಿಸಿದ ಕೆಳಗಿನ ವಿಶೇಷಣಗಳ ಮಿತಿ ಇದೆ ಮತ್ತು ನಂತರ ನೀವು ಒಂದು ನಿರ್ದಿಷ್ಟ ವಿನ್ಯಾಸದ ದಿಕ್ಕಿನಲ್ಲಿ ಪ್ರಕ್ರಿಯೆಯ ಸಾಮರ್ಥ್ಯವನ್ನು ಅಂದಾಜು ಮಾಡಬೇಕಾಗಿದೆ ನೀವು ವಿನ್ಯಾಸದ ಮೇಲೆ ಈ ವಿಶೇಷಣಗಳನ್ನು ವಿವರಿಸಬೇಕು ಮತ್ತು ಈ ವಿಶೇಷಣಗಳು ಪ್ರಕ್ರಿಯೆಯ ಒಳಗಿನ ಸಾಲಿನಲ್ಲಿ ಇದೆಯೋ ಅಥವಾ ಪ್ರತಿಕ್ರಮದಲ್ಲಿ ಇದೆಯೇ ಎಂಬುದನ್ನು ನೋಡಬೇಕು ನಮೂದಿಸಿದೆ ಈ ವಿಶೇಷಣಗಳು ಪ್ರಕ್ರಿಯೆಯ ಹೊರಗಡೆ ಇದೆ ಆಗ ನೀವು ಪ್ರಕ್ರಿಯೆಯು ಬಹಳ ಚೆನ್ನಾಗಿ ನಿಯಂತ್ರಣದಲ್ಲಿದೆ ಎಂದು ಸುಲಭವಾಗಿ ಹೇಳಬಹುದು ಮತ್ತು ಅಲ್ಲಿರುವ ವಿನ್ಯಾಸದ ವಿಶೇಷಣಗಳ ದೃಷ್ಟಿಯಿಂದ ಉದ್ದೇಶಿತ ಪೂರೈಸುವ ಗುಣಮಟ್ಟವನ್ನು ಬಹಳಷ್ಟು ನಿಖರತೆಯಿಂದ ಪೂರೈಸಸಬಹುದು ಇದು ಸ್ವಲ್ಪ ಸಮಯದ ನಂತರ ಈ ಹೋಲಿಕೆಗೆ ಬರುತ್ತದೆ ಆದರೆ ಅದಕ್ಕೆ ನಾವು ಈಗ ಅರ್ಥ ಮಾಡಿಕೊಳ್ಳುವುದು ಏನೆಂದರೆ ನಾವು ಇಲ್ಲಿ ಉತ್ಪಾದನೆಗೆ ಸಂಬಂಧಿಸಿದ ಸಮಸ್ಯೆಗಳಾದ ಉತ್ಪನ್ನದ ಮಧ್ಯದ ಪ್ರವೃತ್ತಿ ಏನು ಎಂಬುದು ಉತ್ಪನ್ನದ ಗುಣಲಕ್ಷಣಗಳನ್ನು ಸರಾಸರಿ ಏನು ಎಂಬುದು ನೀವು ಶಾಪ್ಟ ನ ವ್ಯಾಸದ ಬಗ್ಗೆ ಹೇಳುವುದಾದರೆ ನೀವು ದಾಖಲು ಮಾಡಿದ ನೂರು ಮಾದರಿಗಳ ವ್ಯಾಸವು ಎಷ್ಟು ಮತ್ತು ಅಲ್ಲದೆ ಮೇಲಿನ ಮಿತಿಯು ದಾಖಲು ಮಾಡಿದ ಈ ನೂರು ಮಾದರಿಗಳಲ್ಲಿನ ಗರಿಷ್ಠ ವ್ಯಾಸಕ್ಕೆ ಸಂಬಂಧಿಸಿದೆ ಮತ್ತು ಕೆಳಗಿನ ಮಿತಿಯು ದಾಖಲು ಮಾಡಿದ ಆ ನೂರು ಮಾದರಿಗಳಲ್ಲಿನ ಕನಿಷ್ಠ ವ್ಯಾಸಕ್ಕೆ ಸಂಬಂಧಿಸಿದೆ ಆದ್ದರಿಂದ ನೀವು UCL ಮತ್ತು LCL ಅನ್ನು ಬರೆಯುವಿರಿ ಆದ್ದರಿಂದ ಪ್ರಕ್ರಿಯೆಯು ನಿಯಂತ್ರಣದಲ್ಲಿದ್ದರೆ ಆಗ ಎಲ್ಲಾ ಮಾದರಿಯ ಅಂಶಗಳು ಮಿತಿಯ ಒಳಗಡೆ ಇರುತ್ತವೆ ಎಂಬ ಕಲ್ಪನೆಯ ಆಧಾರದ ಮೇಲೆಯೂ ಸಹ ಕೆಳಗಿನ ಮತ್ತು ಮೇಲಿನ ನಿಯಂತ್ರಣದ ಮಟ್ಟವನ್ನು ಆಯ್ಕೆ ಮಾಡಲಾಗುತ್ತದೆ ಅಂಶಗಳು ಮಿತಿಗಳ ಹೊರಗಡೆ ಇದ್ದಾಗ ಅದು ನಿಯೋಜಿಸಬಹುದಾದ ಕಾರಣಗಳ ಉಪಸ್ಥಿತಿಯ ಬಗ್ಗೆ ಸೂಚಿಸುತ್ತವೆ ಸ್ಪಷ್ಟಪಡಿಸುವುದು ಏನೆಂದರೆ ಈಗ ನೀವು ನಿಯಂತ್ರಣದ ನಕ್ಷೆಯನ್ನು ಈ ಸಮಯದಲ್ಲಿ ಹೊಂದಿರುವಿರಿ ಮತ್ತು ನೀವು ಕೆಲವು ಸಮಯದ ಅವಧಿಯವರೆಗೆ 'n' ಸಂಖ್ಯೆಯ ಮಾದರಿಗಳನ್ನು ಗಮನಿಸುತ್ತಿರುವಿರಿ ಈ ಪ್ರಕ್ರಿಯೆಯಲ್ಲಿ ಏನಾದರೂ ವ್ಯತ್ಯಾಸವಾಗಿದ್ದರೆ ಆಗ ನೀವು ತ್ವರಿತವಾಗಿ ಯಾಕೆ ಪ್ರಕ್ರಿಯೆಯು ನಿಯಂತ್ರಣದ ಹೊರಗಡೆ ಇದೆ ಎಂಬುದರ ಕಾರಣವನ್ನು ತಿಳಿಯಲು ಮತ್ತು ಅದಕ್ಕೆ ತಕ್ಕಂತೆ ನೀವು ಪ್ರತಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅದರಿಂದ ಇದು ನಿಯಂತ್ರಣದ ಸಹಜ ಸ್ಥಿತಿಗೆ ಮರಳುವುದು ಎಂಬುದನ್ನು ದಾಖಲು ಮಾಡಲು ಸಾಧ್ಯವಾಗುತ್ತದೆ ಇದು ಪ್ರಕ್ರಿಯೆಯ ಸ್ವಾಸ್ಥ್ಯದ ನೈಜ ಸಮಯದ ವಿಶ್ಲೇಷಣೆಯಾಗಿದೆ ನೀವು ಇದನ್ನು ಪ್ರಕ್ರಿಯೆಯ ಸ್ವಾಸ್ಥ್ಯದ ಮೇಲ್ವಿಚಾರಣೆ ವ್ಯವಸ್ಥೆ ಎಂದು ಕರೆಯಬಹುದು ಇದನ್ನು ನೀವು ಸಮಯದ ಜೊತೆಗೆ ನಿಮಗೆ ತಿಳಿದಂತೆ ನಿರ್ಮಿಸಬಹುದು ಇದರಿಂದಾಗಿ ಪ್ರಕ್ರಿಯೆಯು ನಿಯಂತ್ರಣದಲ್ಲಿ ಇದೆಯೋ ಅಥವಾ ಪ್ರಕ್ರಿಯೆಗೆ ಒಂದು ತೆರೆನಾದ ಗುಣಮಟ್ಟದ ಬೆಳವಣಿಗೆಯ ಅವಶ್ಯಕತೆ ಇದೆಯೋ ಎಂಬುದರ ಬಗ್ಗೆ ನೀವು ತ್ವರಿತವಾಗಿ ನಿರ್ಧರಿಸಬಹುದು ಹೀಗೆ ಅದು ನಿಯಂತ್ರಣಕ್ಕೆ ಬರುತ್ತದೆ ಈ ರೀತಿಯಾಗಿ ನೀವು ಪ್ರಕ್ರಿಯೆಯನ್ನು ಕಾಲಕಾಲಕ್ಕೆ ನಿಯಂತ್ರಣದ ಹೊಣೆಯ ಸಂಖ್ಯಾ ಮಾಹಿತಿಯ ಆಧಾರದ ಮೇಲೆ ತಪಾಸಣೆ ಮಾಡಿ ಈ ತರಹದ ಅಸ್ತಿರತೆಯ ನಿಯೋಜಿಸಬಹುದಾದ ಕಾರಣಗಳನ್ನು ತೆಗೆದುಹಾಕಬೇಕು ಮತ್ತು ಪ್ರಕ್ರಿಯೆಯನ್ನು ಸಹಜಸ್ಥಿತಿಗೆ ಮರಳಿ ತರಬೇಕು ಈ ರೀತಿಯಾಗಿ ನಿಜವಾಗಿಯೂ ನಾವು ಯೋಜಿಸುತ್ತೇವೆ ಈಗ ನೀವು ಉದಾಹರಣೆಗೆ y ಅಂತ ತೆಗೆದುಕೊಳ್ಳಿ ಅದು ನಮ್ಮ ಆಸಕ್ತಿಗೆ ತಕ್ಕಂತೆ ಕೆಲವು ಗುಣಮಟ್ಟದ ಗುಣಲಕ್ಷಣಗಳನ್ನು ಅಳೆಯುವ ಮಾದರಿಯ ಸಂಖ್ಯಾಶಾಸ್ತ್ರವಾಗಿದೆ ನಾವು ಈಗ ಸರಾಸರಿಯನ್ನು y ಮತ್ತು ಮಧ್ಯಮ ಸ್ಥಿತಿಯನ್ನು yಎಂದು ಸೂಚಿಸಲಾಗಿದೆ ಅದುವೇ ಪ್ರಮಾಣಿತ ವಿಚಲನ ಸ್ಪಷ್ಟವಾಗಿ ಹೇಳುವುದಾದರೆ ಮಧ್ಯದ ರೇಖೆಯು ಮಧ್ಯಮ ಸ್ಥಿತಿ ಬಗ್ಗೆ ಇರುತ್ತದೆ ಯುಸಿಎಲ್ ಇದು y ಪ್ಲಸ್ ಕೆಲವೊಂದು ಅಂಶವಾದ k ಅನ್ನು y ದಿಂದ ಗುಣಿಸುವುದರ ಬಗ್ಗೆ ಆಗಿದೆ LCL ಇದು ಅದೇ ರೀತಿಯಾಗಿ y ಮೇಲೆ ಮೈನಸ್ k y ಆಗಿದೆ ಮತ್ತು k ಇದು ವಾಸ್ತವವಾಗಿ ಮಧ್ಯದ ರೇಖೆಯಿಂದ ನಿಯಂತ್ರಣದ ಮಿತಿಗಳ ಅಂತರವಾಗಿದೆ ಈಗ ನಾನು k3 ಎಂದು ಹೇಳಿದೆ ಅಂದರೆ ನಾನು ನಿಮಗೆ ತಿಳಿದಂತೆ ±3σ ಅದರ ನಿಯಂತ್ರಣದ ನಡುವೆ ಇದೆ ಎಂದರ್ಥ ಈ ರೀತಿಯ ನಿಯಂತ್ರಣವನ್ನು ಕಾರ್ಯಗತಗೊಳಿಸಲಾಗುತ್ತದೆ ಹೀಗೆ ನಿಮ್ಮ 3σ ನಿಮ್ಮ ಮೇಲಿನ ನಿಯಂತ್ರಣದ ಮಿತಿಯಂತೆ ಮತ್ತು 3σ ನಿಮ್ಮ ಕೆಳಗಿನ ನಿಯಂತ್ರಣದ ಮಿತಿಯಂತೆ ನೀವು ಮೇಲಿನ ಭಾಗದಲ್ಲಿ 3σ ವನ್ನು ಹೊಂದಿದ್ದೀರಿ ಹಾಗಾದರೆ ಮೊದಲಿಗೆ ಹೇಳಿದಂತೆ ನಿಯಂತ್ರಣದ ನಕ್ಷೆಯನ್ನು ನೀವು ಹೇಳಿದಂತೆ ಮಾಪನದ ಅಸ್ಥಿರತೆಯ ಅಥವಾ ಏನಾದರೊಂದು ಅಂದರೆ ದಾಖಲೆ ಮಾಡಿದ ಒಪ್ಪಿದ ಅಥವಾ ಒಪ್ಪದೇ ಇರದ ಗುಣಮಟ್ಟದ ಗುಣಲಕ್ಷಣಗಳ ಆಧಾರದ ಮೇಲೆ ಅಸ್ಥಿರತೆಯ ನಿಯಂತ್ರಣದ ನಕ್ಷೆ ಮತ್ತು ಗುಣಲಕ್ಷಣಗಳ ನಿಯಂತ್ರಣದ ನಕ್ಷೆ ಎಂದು ಮತ್ತೆ ವರ್ಗೀಕರಿಸಬಹುದು ಆದ್ದರಿಂದ ಅಲ್ಲಿ ಅಂತಹ ಗುಣಮಟ್ಟದ ಗುಣಲಕ್ಷಣಗಳು ಬಹಳಷ್ಟಿವೆ ಉದಾಹರಣೆಗೆ ಹೇಳುವುದಾದರೆ ವಾಹನದ ಮೇಲ್ಮೈ ಮೇಲೆ ಇರುವ ಹೊಳಪು ಬಹುಶಃ ಬೆಳಕಿನ ಪ್ರತಿಫಲನದ ಗಾಜಿನ ಫನ್ಕ್ಷನ್ ನಂತೆ ಆಗಿದ್ದರು ಕೂಡ ಇದನ್ನು ನೀವು ನಿಮಗೆ ತಿಳಿದಂತೆ ನೇರವಾಗಿ ಅಳತೆ ಮಾಡಲು ಸಾಧ್ಯವಿಲ್ಲ ಆದರೆ ನಾವು ಒಂದು ಪರಿಸ್ಥಿತಿಯ ಬಗ್ಗೆ ಮಾತನಾಡುವಾಗ ಅದರ ಹೊಳಪನಲ್ಲಿ ಸಣ್ಣ ವ್ಯತ್ಯಾಸವು ಇದ್ದರೆ ಆಗ ಅದನ್ನು ಮಾನವನ ಕಣ್ಣು ಮಾತ್ರ ದಾಖಲಿಸಬಹುದು ಅಂದರೆ ನೀವು ವಾಸ್ತವವಾಗಿ ಈಗ ತಾನೇ ಮಾಡಿರುವ ಹೊಳಪನ್ನು ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು ಎಂಬುದರ ಬಗ್ಗೆ ಗುಣಾತ್ಮಕವಾಗಿ ಪರಿಶೀಲನೆ ಮಾಡಬೇಕು ಆದರೆ ಅಂತಹ ವರ್ಗೀಕರಣದಲ್ಲಿ ಯಾವುದೇ ತರಹದ ಮಾಪನವು ಇರುವುದಿಲ್ಲ ಆದ್ದರಿಂದ ಅವುಗಳನ್ನು ಗುಣಲಕ್ಷಣಗಳ ನಿಯಂತ್ರಣದ ಚಾರ್ಟ್ ಎಂದು ಕರೆಯುವರು ಅಸ್ಥಿರತೆಯ ಬಗ್ಗೆ ಹೇಳುವುದಾದರೆ ಖಂಡಿತವಾಗಿಯೂ ನೀವು ಈಗಾಗಲೇ ಮಾಡಿದಂತಹ ಉದಾಹರಣೆಗೆ ಒಂದು ನಿರ್ದಿಷ್ಟ ಉತ್ಪನ್ನದ ವ್ಯಾಸ ಅಥವಾ ಇನ್ನಿತರ ಯಾವುದೇ ಅಳೆಯಬಹುದಾದ ಗುಣಲಕ್ಷಣಗಳಿಗೆ ಸಂಬಂಧಿಸಿದ್ದಾಗಿದೆ ಮತ್ತು ಅಲ್ಲಿ ಮಾಪನಗಳ ಅಂಕಿಅಂಶದಲ್ಲಿ ಒಳಗೊಂಡಿರುವ ಮಾಪನ ಇದೆ ಅದನ್ನು ನಿಯಂತ್ರಣದ ಚಾರ್ಟ್ ದಾಖಲಿಸುವಾಗ ಉಪಯೋಗಿಸಲಾಗುತ್ತದೆ ಇವುಗಳೆಲ್ಲವೂ ನಿಯಂತ್ರಣದ ಚಾರ್ಟ್ ಸಾಮಾನ್ಯ ವರ್ಗೀಕರಣವಾಗಿವೆ ಈಗ ನಾನು ಸಮಯದ ಪರಿಗಣನೆಯನ್ನು ಗಮನಿಸಿ ನಿಯಂತ್ರಣದ ನಕ್ಷೆಯ ಮೇಲಿನ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ ಬಹುಶಃ ಮತ್ತೆ ಮುಂದಿನ ಉಪನ್ಯಾಸದಲ್ಲಿ ಪ್ರಾರಂಭಿಸುತ್ತೇನೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ನಿಜವಾಗಿಯೂ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಯಂತ್ರಣ ನಕ್ಷೆಯನ್ನು ಮಾಡುವಾಗ ಮತ್ತು ದಾಖಲಿಸುವಾಗ ಡಿಸ್ಟ್ರಬ್ಯೂಶನ ಮಧ್ಯಮ ಸ್ಥಿತಿ ಪ್ರಮಾಣಿತ ವಿಚಲನ ಅಲ್ಲದೆ ಇನ್ನು ಮುಂತಾದವುಗಳನ್ನು ಹೇಗೆ ಪರಿಶೀಲಿಸುವುದು ಎಂಬುದರ ಬಗ್ಗೆ ನೋಡೋಣ